ಎಲ್ಲರಿಗೂ ನಮಸ್ಕಾರ ವಿಪತ್ತು ಚೇತರಿಕೆ ಮತ್ತು ಉತ್ತಮವಾಗಿ ಮತ್ತೆ ನಿರ್ಮಿಸಿ ಕುರಿತ ಉಪನ್ಯಾಸ ಸರಣಿಗೆ ಸ್ವಾಗತ ಈ ಉಪನ್ಯಾಸದಲ್ಲಿ ಪುನರ್ನಿರ್ಮಾಣ ಮತ್ತು ಪುನರ್ವಸತಿ ಕಾರ್ಯದ ಕುರಿತು ಕೆಲವು ಜನರ ದೃಷ್ಟಿಕೋನವನ್ನು ನಾನು ನಿಮಗೆ ತೋರಿಸುತ್ತೇನೆ ನಾವು "ಮತ್ತೆ ಉತ್ತಮವಾಗಿ ನಿರ್ಮಿಸಿ - ಜನರ ದೃಷ್ಟಿಕೋನಗಳು Build Back Better - People's Perspectives" ಎಂದು ಕರೆಯುತ್ತೇವೆ ನಾನು ಗುಜರಾತ್ ಭೂಕಂಪನದ ಪುನರ್ವಸತಿ ಮತ್ತು ಪುನರ್ನಿರ್ಮಾಣದಿಂದ ಮಾತನಾಡುತ್ತೇನೆ 2001 ರಲ್ಲಿ ಭಾರತದ ಪಶ್ಚಿಮ ಭಾಗದಲ್ಲಿ ಗುಜರಾತ್ ರಾಜ್ಯದಲ್ಲಿ ವಿಶೇಷವಾಗಿ ಭುಜ್ ಪ್ರದೇಶದಲ್ಲಿ ಒಂದು ದೊಡ್ಡ ಭೂಕಂಪ ಸಂಭವಿಸಿತ್ತು ಆ ಪ್ರದೇಶದಲ್ಲಿ 1 ಮಿಲಿಯನ್ ಜನಸಂಖ್ಯೆ ಮತ್ತು ಪ್ರತಿ ಚದರ ಕಿಲೋಮೀಟರಿಗೆ 28 ಜನ ಇದ್ದರು ಆ ಸಮಯದಲ್ಲಿ ಸಾಕ್ಷರತಾ ಪ್ರಮಾಣ 57 ಆಗಿತ್ತು ಮತ್ತು ಇದು 44000 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಆದ್ದರಿಂದ ಜನವರಿ 26 2001 ರಂದು ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ರಿಕ್ಟರ್ ಸ್ಕೇಲ್ನಲ್ಲಿ 6 9 ಭೂಕಂಪನ ಸಂಭವಿಸಿತ್ತು ಆ ಭೂಕಂಪದ ಕೇಂದ್ರಬಿಂದು ಈಶಾನ್ಯವಾಗಿತ್ತು ಭುಜ್ ಪಟ್ಟಣದಿಂದ ಈಶಾನ್ಯಕ್ಕೆ 20 ಕಿಲೋಮೀಟರ್ ದೂರದಲ್ಲಿ ಮತ್ತು ಭೂಕಂಪ ಮತ್ತು ಪರಿಣಾಮವು ಕೇಂದ್ರಬಿಂದುವಿನಿಂದ 1500 ಕಿಲೋಮೀಟರ್ ತ್ರಿಜ್ಯವನ್ನು ಅನುಭವಿಸಿತು ಮತ್ತು ಸುಮಾರು 20000 ಜನರು ಸಾವನ್ನಪ್ಪಿದರು ಮತ್ತು ಇನ್ನೂ 160000 ಜನರು ಗಾಯಗೊಂಡರು ಮತ್ತು ಭೂಕಂಪನದಿಂದ ಉಂಟಾದ ಆಸ್ತಿಪಾಸ್ತಿ ನಷ್ಟವನ್ನು ನೀವು ನೋಡಬಹುದು ಕಚ್ನಲ್ಲಿನ ವಸತಿ ವಲಯವು ಹೆಚ್ಚು ಹಾನಿಗೊಳಗಾದ ಪ್ರದೇಶವೆಂದು ಅಂದಾಜಿಸಲಾಗಿದೆ ಅಲ್ಲಿ 2 5 ಲಕ್ಷ ಮನೆ ಕಟ್ಟಡಗಳು ವಸತಿ ಕಟ್ಟಡಗಳು ಭಾಗಶಃ ಹಾನಿಗೊಳಗಾದವು 1 28 ಲಕ್ಷ ವಸತಿ ಕಟ್ಟಡಗಳು ಸಂಪೂರ್ಣವಾಗಿ ಹಾನಿಗೊಳಗಾದವು ಅಥವಾ ಕುಸಿದವು ಒಟ್ಟು ಹಾನಿ 3 79 ಲಕ್ಷ 20000 ಜನರು ಪ್ರಾಣ ಕಳೆದುಕೊಂಡರು 20000 ಜನರು ಗಂಭೀರವಾಗಿ ಗಾಯಗೊಂಡರು 1 66 ಲಕ್ಷ ಜನರು ಗಾಯಗೊಂಡರು ಸಾಕಷ್ಟು ಜಾನುವಾರುಗಳು ಸಹ ಸತ್ತಿವೆ ಗುಜರಾತ್ ಭೂಕಂಪದ ಕೆಲವು ಚಿತ್ರಗಳು ಇಲ್ಲಿವೆ ಅಲ್ಲಿ ಸಂಭವಿಸಿದ ವಿನಾಶಗಳನ್ನು ನೀವು ನೋಡಬಹುದು ಮತ್ತು ಈ ಚಿತ್ರಗಳ ಮೂಲಕ ನೀವು ಗಮನಿಸಬಹುದು ಈ ವಿನಾಶಗಳನ್ನು ನೀವು ನೋಡಬಹುದು ಇದು ಕೇವಲ ನಿಮ್ಮ ಉಲ್ಲೇಖಗಳಿಗಾಗಿ ಅಷ್ಟೇ ಇಲ್ಲಿ ಕೆಲವು ಹಳ್ಳಿಗಳಲ್ಲಿ ದೂರದ ಪ್ರದೇಶಗಳಲ್ಲಿಯೂ ಸಹ ಇದ್ದಾವೆ ಮತ್ತು ನಗರ ಪ್ರದೇಶಗಳಲ್ಲಿಯೂ ಸಹ ಇದ್ದಾವೆ ಆದ್ದರಿಂದ ಗುಜರಾತ್ ಭೂಕಂಪದ ನಂತರ ಗುಜರಾತ್ ಸರ್ಕಾರ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ನೀತಿಯನ್ನು ಘೋಷಿಸಿತು ನಾವು ಇಲ್ಲಿ ವಸತಿ ವಲಯ ವಸತಿ ಕಟ್ಟಡಗಳತ್ತ ಗಮನ ಹರಿಸುತ್ತಿದ್ದೇವೆ ಮುಖ್ಯವಾಗಿ 2 ಪ್ಯಾಕೇಜುಗಳು ಮಾತ್ರ ಲಭ್ಯವಿದೆ ಒಂದು ಪ್ಯಾಕೇಜ್ ಒಂದು ಸಂಪೂರ್ಣವಾಗಿ ಹಾನಿಗೊಳಗಾದ ಹಳ್ಳಿಗಳ ಸ್ಥಳಾಂತರ ಅಂದರೆ 70 ಕ್ಕಿಂತ ಹೆಚ್ಚು ಕಟ್ಟಡಗಳ ಹಾನಿ ಭಾಗಶಃ ಹಾನಿ ಅಥವಾ ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದರೆ ಈ ಗ್ರಾಮವನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಲಾಗುತ್ತದೆ ಸಹಜವಾಗಿ ಇದು ಗ್ರಾಮ ಸಭೆಯ ಒಪ್ಪಿಗೆಯನ್ನು ಅವಲಂಬಿಸಿರುತ್ತದೆ ಮತ್ತು ಅಲ್ಲಿನ ಸ್ಥಳೀಯ ಸರ್ಕಾರ ಮತ್ತು ಅಲ್ಲಿ ಅವರು ಭೂಕಂಪ ಪ್ರತಿರೋದದ ಮೂಲಸೌಕರ್ಯ ಸೌಲಭ್ಯಗಳನ್ನು ನಿರ್ಮಿಸುತ್ತಾರೆ ಮತ್ತು ರಾಜ್ಯ ಸರ್ಕಾರವು ಡಿಸೈನ್ ಲೇಔಟ್ ತಾಂತ್ರಿಕ ವಿಶೇಷಣಗಳು ಪುನರ್ನಿರ್ಮಾಣಗಳಿಗೆ ವಸ್ತು ಗಳ ಸಂಯೋಜನೆ ಮತ್ತು ಕನಿಷ್ಠ ಕೊಡುಗೆಗಳನ್ನು ಒದಗಿಸುತ್ತದೆ ಮತ್ತು ಯಾವುದೇ NGO ಒಂದು ಹಳ್ಳಿಯನ್ನು ದತ್ತು ತೆಗೆದುಕೊಳ್ಳಲು ಹೋದರೆ ಅವರ ಕೊಡುಗೆ ಒಟ್ಟು ವೆಚ್ಚದ 50 ಆಗಿರಬೇಕು ಈಗ ಇದು ಮೂಲತಃ ಸ್ಥಳಾಂತರಕ್ಕಾಗಿ ಇತರ ಪ್ಯಾಕೇಜ್ ಅನ್ನು ಸ್ಥಳಕ್ಕಾಗಿ ನೀಡಲಾಗಿದೆ ಮತ್ತು ಅಂದರೆ ಗ್ರಾಮವು ಭಾಗಶಃ ಅಥವಾ ಸಂಪೂರ್ಣವಾಗಿ ಕುಸಿದಿದ್ದರೆ ಧ್ವಂಸಗೊಂಡರೆ ಹಾನಿಗೊಳಗಾಗಿದ್ದರೆ ಅಲ್ಲಿ ಜನರು ಬೇರೆ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಲು ಬಯಸದಿದ್ದರೆ ಅದು ಸ್ಥಳದ ಅಭಿವೃದ್ಧಿಯಾಗಬಹುದು ಮತ್ತು ಕಟ್ಟಡಗಳ ಮಾಲೀಕರು ನಾಗರಿಕರು ತಮ್ಮ ಸ್ವಂತ ಮನೆಯನ್ನು ನಿರ್ಮಿಸಲು ಬಯಸಿದರೆ ಸರ್ಕಾರವು ಅವರಿಗೆ ನೇರವಾಗಿ ಹಣಕಾಸಿನ ನೆರವು ನೀಡುತ್ತದೆ ಒಂದು ವೇಳೆ ನೆರವು ನೇರವಾಗಿ ಮಾಲೀಕರಿಗೆ ನೀಡಲಾಗಿದ್ದರೆ ವೆಚ್ಚದ 50 ಅದಕ್ಕೂ ಮೊದಲು ಸರ್ಕಾರದ ತಂಡವು ಹಾನಿಯ ಮೌಲ್ಯಮಾಪನವನ್ನು ನಡೆಸುತ್ತದೆ ಮತ್ತು ನಿಗದಿಪಡಿಸಿದ ಹಣವನ್ನು 3 ಹಂತಗಳಲ್ಲಿ ನೀಡಲಾಗುತ್ತದೆ ಮೊದಲನೆಯದು ಯೋಜನೆಯ ಅನುಮೋದನೆಯ ನಂತರ ಅವರು ಸುಮಾರು 40 ಸುಮಾರು 30 ಅಥವಾ 40 ಹಣವನ್ನು ಪಡೆಯಬಹುದು ನೀವು ಈ ಗ್ರಾಫ್ ಅನ್ನು ನೋಡಬಹುದು ಮತ್ತು ನಂತರ ನೀವು ಲಿಂಟೆಲ್ ಮಟ್ಟವನ್ನು ಪೂರ್ಣಗೊಳಿಸಿದಾಗ ನೀವು ಇನ್ನೊಂದು 40 ಅಥವಾ 35 ಪಡೆಯುತ್ತೀರಿ ನಂತರ ಉಳಿದ ಹಣವನ್ನು ಸಂಪೂರ್ಣ ಪುನರ್ನಿರ್ಮಾಣ ಪೂರ್ಣಗೊಂಡ ನಂತರ ಸಹಾಯವನ್ನು ತಲುಪಿಸಲಾಗುತ್ತದೆ ಇದಕ್ಕಾಗಿ ವಿವಿಧ ರೀತಿಯ ನೆರವಿನ ವರ್ಗವಾಗಿದೆ ಉದಾಹರಣೆಗೆ ಭೂಹೀನ ಕೃಷಿ ಕಾರ್ಮಿಕರಿಗೆ ನಿರ್ಮಿಸಲಾಗುವ ಮನೆ ಪ್ಲಾಟ್ನ ವಿಸ್ತೀರ್ಣ 100 ಚದರ ಮೀಟರ್ ಮತ್ತು ನಿರ್ಮಾಣ ಪ್ರದೇಶವು 30 ಚದರ ಮೀಟರ್ 1 ಹೆಕ್ಟೇರ್ ಭೂಮಿಯನ್ನು ಹೊಂದಿರುವ ಮಾರ್ಜಿನಲ್ ರೈತರು 150 ಚದರ ಮೀಟರ್ ಪ್ಲಾಟ್ನ ಪ್ರದೇಶವನ್ನು ಮತ್ತು ನಿರ್ಮಾಣ ಪ್ರದೇಶದ 40 ಚದರ ಮೀಟರ್ ಒಳಗೆ ಪಡೆಯುತ್ತಾರೆ 1 ರಿಂದ 4 ಹೆಕ್ಟೇರ್ ಭೂಮಿಯನ್ನು ಹೊಂದಿರುವ ಸಣ್ಣ ರೈತರು ಮತ್ತು ಇತರರು 250 ಚದರ ಮೀಟರ್ ಜಾಗವನ್ನು ಹೊಂದಬಹುದು ಮತ್ತು ನಿರ್ಮಾಣ ಪ್ರದೇಶವು 40 ಚದರ ಮೀಟರ್ ಆಗಿರುತ್ತದೆ 4 ಹೆಕ್ಟೇರ್ಗಿಂತ ಹೆಚ್ಚು ಭೂಮಿಯನ್ನು ಹೊಂದಿರುವ ರೈತರು 400 ಚದರ ಮೀಟರ್ ಜಾಗವನ್ನು ಪಡೆಯಬಹುದು ಮತ್ತು ನಿರ್ಮಾಣ ಪ್ರದೇಶವು 50 ಚದರ ಮೀಟರ್ ಆಗಿರುತ್ತದೆ ಅವರು ಹಾನಿಯ ಮೌಲ್ಯಮಾಪನದ ವಿಭಿನ್ನ ವರ್ಗಗಳನ್ನು ಹೊಂದಿದ್ದಾರೆ G5 ಯಿಂದ G1 ಆದ್ದರಿಂದ G5 ಸಂಪೂರ್ಣವಾಗಿ ನಾಶವಾದ ಮನೆ ಅವರು ಆ ಸಮಯದಲ್ಲಿ ಪ್ರತಿ ಚದರ ಮೀಟರ್ಗೆ ರೂ 3000 ಭಾರತೀಯ ರೂಪಾಯಿಗಳನ್ನು ಗರಿಷ್ಠ 1 ಲಕ್ಷದವರೆಗೆ ಪಡೆಯಬಹುದು ಮತ್ತು ನಂತರ ಉಳಿದದ್ದನ್ನು ಪಡೆಯಬಹುದು ಮತ್ತು ಯಾರು ಇತರ ಗುಡಿಸಲುಗಳನ್ನು ಹೊಂದಿರುವವರು ಅವರು 7000 ಗಳನ್ನು ಪಡೆಯಬಹುದು ಆದ್ದರಿಂದ ವಾಸ್ತವವಾಗಿ ಗುಜರಾತ್ ಪುನರ್ವಸತಿ ಮತ್ತು ಪುನರ್ನಿರ್ಮಾಣದ ಒಂದು ಉದ್ದೇಶವೆಂದರೆ ಜನ ಕೇಂದ್ರಿತ ಪುನರ್ನಿರ್ಮಾಣ ಮತ್ತು ಪುನರ್ವಸತಿಗಳನ್ನು ನಿರ್ಮಿಸುವುದು ಈ ಕಾರ್ಯಕ್ರಮವು ಜನ ಕೇಂದ್ರಿತವಾಗಿರಬೇಕು ಈಗ ಪುನರ್ವಸತಿ ಮತ್ತು ಪುನರ್ನಿರ್ಮಾಣದ ಬಗ್ಗೆ ನಾವು ಇಲ್ಲಿ ಪ್ರಸ್ತಾಪಿಸಿದ 2 ಪ್ಯಾಕೇಜುಗಳು ಪುನರ್ವಸತಿ ಮತ್ತು ಪುನರ್ನಿರ್ಮಾಣದ ವಿಭಿನ್ನ ವಿಧಾನಗಳಿಂದ ಹೊರಹೊಮ್ಮಬಹುದು ಆದರೆ ಗುಜರಾತ್ನ ಪುನರ್ವಸತಿ ಮತ್ತು ಪುನರ್ನಿರ್ಮಾಣದ ಹಲವು ಪ್ರಮುಖ ಮಾದರಿಗಳು ಅಥವಾ ವಿಧಾನಗಳಿಂದ ನಾವು ನಿಜವಾಗಿಯೂ ಗುಜರಾತ್ನ ಪುನರ್ವಸತಿ ಮತ್ತು ಪುನರ್ನಿರ್ಮಾಣದ 3 ಪ್ರಮುಖ ಮಾದರಿಗಳನ್ನು ಅಥವಾ ವಿಧಾನಗಳನ್ನು ತೆಗೆದುಕೊಳ್ಳಬಹುದು ಒಂದು ಪ್ಯಾಕೇಜ್ 2 ರಿಂದ ಬಂದಿದೆ ಮಾಲೀಕರಿಂದ ಚಾಲಿತ ವಿಧಾನವಿದೆ ಅಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು ತಮ್ಮ ಸ್ವಂತ ಮನೆ ನಿರ್ಮಿಸಲು ನಿರ್ಧರಿಸಿದರೆ ಅವರು ಸರ್ಕಾರದಿಂದ ಹಣವನ್ನು ಪಡೆಯುತ್ತಾರೆ ಮತ್ತು ಅವರು ತಮ್ಮ ಸ್ವಂತ ಮನೆಯನ್ನು ನಿರ್ಮಿಸುತ್ತಾರೆ ಆದ್ದರಿಂದ ಅವರು ಸಹಾಯವನ್ನು ಪಡೆಯುತ್ತಾರೆ ಮತ್ತು ಭೌತಿಕ ಮತ್ತು ಸಾಮಾಜಿಕ ಮೂಲಸೌಕರ್ಯಗಳನ್ನು ಸ್ಥಾಪಿಸಲು ಪುನರ್ನಿರ್ಮಿಸಲು ಸರ್ಕಾರವು ಸಹಾಯ ಮಾಡುತ್ತದೆ ಮತ್ತು ಮಾಲೀಕರು ಸಹಾಯ ಪಡೆಯುವ ಮೂಲಕ ಅವರು ತಮ್ಮ ಸ್ವಂತ ಮನೆಯನ್ನು ನಿರ್ಮಿಸುತ್ತಾರೆ ಅವರು ತಮ್ಮ ಹಣವನ್ನು ಸಹ ಕೊಡುಗೆಯಾಗಿ ನೀಡಬಹುದು ಇದನ್ನು ನಾವು ಮಾಲೀಕ ಚಾಲಿತ ಎಂದು ಕರೆಯುತ್ತೇವೆ ಮತ್ತು 2 ರೀತಿಯ NGO ಅಥವಾ ಗುತ್ತಿಗೆದಾರರಿಂದ ನಡೆಸಲ್ಪಡುವ ವಿಧಾನವೂ ಇದೆ ಒಂದು ಉತ್ಪನ್ನ ಕೇಂದ್ರಿತ ವಿಧಾನ ಮತ್ತು ಜನ ಕೇಂದ್ರಿತ ವಿಧಾನ ಈ ಉತ್ಪನ್ನ ಕೇಂದ್ರಿತ ವಿಧಾನವೆಂದರೆ ಅದನ್ನು NGO ಸ್ವತಃ ಮಾಡುತ್ತದೆ ಇದು ಮುಖ್ಯವಾಗಿ NGO ಚಾಲಿತ ಅಥವಾ ಏಜೆನ್ಸಿ ಚಾಲಿತವಾಗಿದೆ ಜನ ಕೇಂದ್ರಿತ ವಿಧಾನವು ಜನರು ಮತ್ತು ಖಾಸಗಿ ಏಜೆನ್ಸಿಗಳು ಅಥವಾ NGO ಗಳ ನಡುವಿನ ಸಹಭಾಗಿತ್ವದ ಸಹಯೋಗದಂತಿದೆ ಆದ್ದರಿಂದ ನಾವು ಒಟ್ಟು 3 ವರ್ಗಗಳ ಮಾದರಿಗಳನ್ನು ಹೊಂದಿದ್ದೇವೆ 1 2 ಮತ್ತು 3 ಆದ್ದರಿಂದ ಪ್ಯಾಕೇಜ್ ಸಂಖ್ಯೆ 2 ರಿಂದ ಒಂದು ಪ್ಯಾಕೇಜ್ ಇದೆ ಮಾಲೀಕರಿಂದ ಚಾಲಿತವಾಗಿದೆ ಎಂದು ನಾವು ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು ಮತ್ತು ಪ್ಯಾಕೇಜ್ ಸಂಖ್ಯೆ 1 ರಿಂದ NGO ಚಾಲಿತ ಮತ್ತು ಸಮುದಾಯ NGO ಪಾಲುದಾರಿಕೆ 2 ವಿಧಾನ ಇವೆ ಅವರು ಗುಜರಾತ್ನಲ್ಲಿ ಏನು ಮಾಡಿದ್ದಾರೆ ವಿಪತ್ತಿನ ನಂತರದ ಮಧ್ಯಸ್ಥಿಕೆಗಳು ಅವರು ಸತ್ತ ಪ್ರತಿಯೊಬ್ಬ ವ್ಯಕ್ತಿಯ ರಕ್ತಸಂಬಂಧಿಗಳಿಗೆ ರೂ 1 ಲಕ್ಷವನ್ನು ನೀಡಲಾಯಿತು ಮನೆಯ ಕಿಟ್ಗಳನ್ನು ಒದಗಿಸಿದಂತೆ ಕುಟುಂಬಕ್ಕೆ ರೂ 1250 ರೂಪಾಯಿಗಳನ್ನು ನೀಡಲಾಯಿತು ಮತ್ತು ದನಕರುಗಳ ಸಾವಿನ ಸಂದರ್ಭದಲ್ಲಿ ವಿಭಿನ್ನ ಪ್ರಮಾಣದ ಹಣವನ್ನು ಅಂದರೆ ಮೇಕೆಗೆ 150 ರಂತೆ ಪ್ರತಿ ಎತ್ತಿಗೆ 750 ರೂಪಾಯಿಗಳನ್ನು ಹಸುವಿಗೆ 2500 ರೂಪಾಯಿಗಳಂತೆ ನೀಡಲಾಯಿತು ಆಶ್ರಯ ಪುನರ್ನಿರ್ಮಾಣ ಇಲ್ಲಿ ಕೆಲವು ವರದಿಗಳು ಈಗ ಕಚ್ನಲ್ಲಿನ ವಸತಿ ಪುನರ್ನಿರ್ಮಾಣದ ಪ್ರಗತಿ ಒಟ್ಟು ನಾಶವಾದ ಮನೆಗಳ ಸಂಖ್ಯೆ ಕಚ್ ಪ್ರದೇಶಕ್ಕಿಂತ 1 ಲಕ್ಷ 56000 ಸ್ವಲ್ಪ ಹೆಚ್ಚಾಗಿದೆ ಮತ್ತು NGO ಯೋಜಿಸಿದ್ದು ಅವುಗಳಲ್ಲಿ ಸುಮಾರು 50000 ರಷ್ಟಿದೆ 2003 ಆ ಸಮಯದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಮನೆ 6000 ಕ್ಕಿಂತ ಸ್ವಲ್ಪ ಹೆಚ್ಚು ಸುಮಾರು 40000 ಕ್ಕಿಂತ ಕಡಿಮೆ ಪೂರ್ಣಗೊಂಡಿದೆ ಮಾಲೀಕರಿಂದ ನಡೆಸಲ್ಪಡುವ ಸ್ವ ನಿರ್ಮಾಣವು ಮೂಲತಃ 96000 ರಿಂದ 97000 ಮತ್ತು ನಿರ್ಮಿಸಲಾದ ಒಟ್ಟು ಮನೆಗಳು ಆ ಸಮಯದಲ್ಲಿ 1 ಲಕ್ಷ 35000 ಪುನರ್ನಿರ್ಮಾಣಗಳ ವಿಧಾನ NGO ನಿರ್ಮಾಣಗಳು NGOನ ಸಂದರ್ಭದಲ್ಲಿ ಸಹ ನೀವು ನೋಡಬಹುದು ಇದು 56 ಸ್ಥಳದಲ್ಲಿಯೇ ಇತ್ತು ಆದರೆ ಹೆಚ್ಚಿನ ಸಂಖ್ಯೆಯ ಸ್ಥಳಾಂತರಗೊಂಡ ಮನೆಯಾಗಿದೆ ಮಾಲೀಕರಿಂದ ಚಾಲಿತ ಅಥವಾ ಸ್ವಯಂ ನಿರ್ಮಿತ ಸಂದರ್ಭದಲ್ಲಿ ಹೆಚ್ಚಾಗಿ ಸ್ಥಳದಲ್ಲಿಯೇ ಅಭಿವೃದ್ಧಿಯಾಗಿದ್ದರೆ ಕೇವಲ 22 ಕಟ್ಟಡಗಳನ್ನು ಸ್ಥಳಾಂತರಿಸಲಾಗಿದೆ ಆದ್ದರಿಂದ ಒಟ್ಟು 102 NGO ಗಳು 100 NGO ಗಳು ಪುನರ್ನಿರ್ಮಾಣದ ಕೆಲಸದಲ್ಲಿ ತೊಡಗಿದ್ದವು ಅವುಗಳಲ್ಲಿ 65 ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಕಾರ್ಯಕ್ರಮದ ಒಂದು ಭಾಗವಾಗಿದೆ ಮತ್ತು ಅವುಗಳಲ್ಲಿ 37 ಸ್ಥಳೀಯ ಜನರೊಂದಿಗೆ ಹೆಚ್ಚಿನ ಸಹಯೋಗವಿಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿವೆ 2003 ರ ಹೊತ್ತಿಗೆ ಒಟ್ಟು ವಸತಿ ಅಗತ್ಯತೆಯ 82 ಕೆಲಸಗಳು ಪೂರ್ಣಗೊಂಡಿವೆ ಎಂದು ವರದಿಯಾಗಿದೆ 96000 ಅಥವಾ ಅದಕ್ಕಿಂತಲೂ ಹೆಚ್ಚು G4 ಮತ್ತು G5 ಹಾನಿಗೊಳಗಾದ ವರ್ಗದ ಅಡಿಯಲ್ಲಿ ಮಾಲೀಕರಿಂದ ನಡೆಸಲ್ಪಡುವ ಅಥವಾ ಸ್ವಯಂ ನಿರ್ಮಾಣ ಮನೆಯಾಗಿದೆ ಮತ್ತು ಇನ್ನೂ 31000 NGO ಪುನರ್ನಿರ್ಮಿಸಿದ ಮನೆಗಳಾಗಿತ್ತು ಈಗ ಹೊಸ ಮನೆಗಳ ಸಂದರ್ಭದಲ್ಲಿ ಕೋಣೆಗಳಲ್ಲಿನ ವ್ಯತ್ಯಾಸವೇನು ಅದು ಹೆಚ್ಚಾಗಿದೆಯೇ ಕಡಿಮೆಯಾಗಿದೆಯೇ ಒಂದೇ ಆಗಿದೆಯೇ NGO ನಿರ್ಮಿಸಿದಾಗ ಹೆಚ್ಚಳವು ಸುಮಾರು 20 ರಷ್ಟಿದೆ ಅವರು ಹೆಚ್ಚು ನಿರ್ಮಿತ ಪ್ರದೇಶ ಅಥವಾ 20 ಕೊಠಡಿಗಳನ್ನು ಪಡೆಯುವ ಮೊದಲು ಅವರು ಹೊಂದಿದ್ದಕ್ಕಿಂತ ಹೆಚ್ಚಿನ ಪ್ರಕರಣಗಳು ಒಂದೇ ಆಗಿರುತ್ತವೆ ಆದರೆ 20 ಹೆಚ್ಚಳಕ್ಕೆ ಹೋಲಿಸಿದರೆ ಗಮನಾರ್ಹವಾಗಿ 27 ನಷ್ಟಿದೆ ಆದರೆ ಮಾಲೀಕ ಚಾಲಿತ ಪ್ರಕರಣ ಅದು ಅಧಿಕವಾಗಿ ಹೆಚ್ಚಾಗಲಿಲ್ಲ ಅಧಿಕವಾಗಿ ಕಡಿಮೆಯಾಗಲಿಲ್ಲ ಇದು ಹೆಚ್ಚಿನ ಪ್ರಕರಣಗಳಲ್ಲಿ ಒಟ್ಟು ಪ್ರದೇಶ ಒಂದೇ ಆಗಿರುತ್ತದೆ ಪುನರ್ನಿರ್ಮಾಣ ಮನೆಯ ಬಳಕೆ 2003 ರಲ್ಲಿ ಅಭಿಯಾನ್ ಸಮೀಕ್ಷೆಯೊಂದರ ಪ್ರಕಾರ ಅವರು ನಿಜವಾಗಿಯೂ ಈ ಮನೆಗಳನ್ನು ಬಳಸುತ್ತಾರೆಯೇ NGO ಮನೆಗಳನ್ನು ಜನರು ಗಮನಾರ್ಹವಾಗಿ ಬಳಸುತ್ತಿದ್ದಾರೆ ಮಾಲೀಕರಿಂದ ನಡೆಸಲ್ಪಡುತ್ತವೆ ಆದರೆ NGO ಚಾಲಿತವೂ ಸಹ ಕೆಲವು ಜನರು ಸುಮಾರು 20 ಬಳಸುತ್ತಿಲ್ಲ NGO ನಿರ್ಮಿಸಿದ ಮನೆಯ ವಿಸ್ತೀರ್ಣ ನೀವು ಈ ಟೇಬಲ್ ಅನ್ನು ನೋಡಬಹುದು ಇದು ಹೆಚ್ಚಾಗಿ 200 ರಿಂದ 350 ರವರೆಗೆ ಇದು ಸುಮಾರು 50 ಒಟ್ಟು ಸ್ಟಾಕ್ನ ಸುಮಾರು 60 ಮತ್ತು ಇದು 350 ರಿಂದ 450 ಅಥವಾ ಅದಕ್ಕಿಂತ ಹೆಚ್ಚಿನದಾಗಿದೆ ಇದು ಸುಮಾರು 35 ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚು ಅಭಿಯಾನ್ 2003 ರ ಸಮೀಕ್ಷೆಯ ಪ್ರಕಾರ ತೃಪ್ತಿಯ ಮಟ್ಟ ಏನು ಅಭಿಯಾನ್ ಎಂಬ NGO ಆ NGO ನಿರ್ಮಿಸಿದ ಕಟ್ಟಡಗಳಿಂದ 80 ಜನರು ತೃಪ್ತರಾಗಿದ್ದಾರೆ ಮತ್ತು ಮಾಲೀಕರಿಂದ ಚಾಲಿತವಾದ ಕಟ್ಟಡಗಳಿಂದ 91 ಜನರು ತೃಪ್ತರಾಗಿದ್ದಾರೆ ಶಾಲೆಯ ಸ್ಥಿತಿ ಹೆಚ್ಚಾಗಿ ನಿಯಮಿತವಾಗಿರುತ್ತದೆ ಮತ್ತು ಕೆಲವು ಸಹಜವಾಗಿ ಅನಿಯಮಿತವಾಗಿರುತ್ತವೆ ಮತ್ತು NGO ಪ್ರತಿ ಚದರ ಅಡಿಗೆ ರುಪಾಯಿನಲ್ಲಿ ಒಂದು ಯೂನಿಟ್ನ ವೆಚ್ಚದ ಪಟ್ಟಿಯೂ ಸಹ ಇಲ್ಲಿದೆ ಸರಿ ಅಧ್ಯಯನ ಪ್ರದೇಶ ನಾವು 3 ಪ್ರದೇಶಗಳಲ್ಲಿ ಸಮೀಕ್ಷೆಗಳನ್ನು ನಡೆಸಿದ್ದೇವೆ ನಾನು ವಿಭಿನ್ನ ವಿಧಾನಗಳು ಮತ್ತು ಮಾದರಿಗಳು ಮತ್ತು ಅವುಗಳ ಪ್ರಕರಣ ಅಧ್ಯಯನಗಳಲ್ಲಿ ತೋರಿಸಲು ಬಯಸುತ್ತೇನೆ ಒಂದು ಹಜಾಪರ್ನಲ್ಲಿ NGO ಏಜೆನ್ಸಿ ಚಾಲಿತ ವಿಧಾನ ಅದು ಭುಜ್ನಿಂದ ದಕ್ಷಿಣಕ್ಕೆ 52 ಕಿಲೋಮೀಟರ್ ದೂರದಲ್ಲಿದೆ ಈ ಗ್ರಾಮವು ಕೃಷಿ ಭೂಮಿಯನ್ನು ಒಳಗೊಂಡಂತೆ ಒಟ್ಟು 4 ಚದರ ಕಿಲೋಮೀಟರ್ ದೂರದಲ್ಲಿದೆ ಜನಸಂಖ್ಯೆ 720 ಮನೆಯ ಗಾತ್ರ 6 5 ಸಾಕ್ಷರತೆ 35 ಅವರ ಮುಖ್ಯ ಉದ್ಯೋಗವೆಂದರೆ ಪಶುಸಂಗೋಪನೆ ಮತ್ತು ಕೃಷಿ ಇದು ಹಜಾಪರ್ನ ಹಳೆಯ ವಸಾಹತು ನೀವು ಈ ಸಾವಯವ ವಸಾಹತುಗಳನ್ನು ನೋಡಬಹುದು ಹಳದಿ ಬಣ್ಣಗಳು ವಸತಿ ಪ್ರದೇಶ ಈ ಹಸಿರು ಬಣ್ಣಗಳು ಕೃಷಿ ಪ್ರದೇಶಗಳು ಮತ್ತು ನೀಲಿ ಸಾರ್ವಜನಿಕ ಮತ್ತು ಅರೆ ಸಾರ್ವಜನಿಕ ಪ್ರದೇಶಗಳಾಗಿವೆ ಸಮುದಾಯಗಳ ವಿತರಣೆ ಹರಿಜನ್ಸ್ ಮತ್ತು ಮುಸ್ಲಿಮರು ಅವರು ಹೊರವಲಯದಲ್ಲಿದ್ದಾರೆ ಒಂದು ಭಾಗವು ಬಹಳ ವಿಭಾಗದ ಸಮುದಾಯವಾಗಿದೆ ಅವರು ಒಂದು ವಿಭಾಗದಲ್ಲಿ ವಾಸಿಸಲು ಬಯಸುತ್ತಾರೆ ಮತ್ತು ಇತರ ಜಾತಿ ಮಹೇಶರಿ ಅವರು ಒಂದು ವಲಯದಲ್ಲಿದ್ದಾರೆ ಆದ್ದರಿಂದ 3 ಗುಂಪುಗಳ ವರ್ಗಗಳಿವೆ ಅದನ್ನು ನೀವು ನೋಡಬಹುದು ವಿದ್ಯುತ್ ಮಾರ್ಗ ಶೈಕ್ಷಣಿಕ ಸೌಲಭ್ಯಗಳು ಒಂದು ಪ್ರಾಥಮಿಕ ಶಾಲೆ ಆರೋಗ್ಯ ಸೌಲಭ್ಯಗಳು ಒಂದು ಆರೋಗ್ಯ ಕೇಂದ್ರ ಪಂಚಾಯತ್ ಕಟ್ಟಡ ಮತ್ತು ಎರಡು ದೇವಾಲಯಗಳು ಮತ್ತು ಒಂದು ಮಸೀದಿ ಎಲ್ಲವೂ ನಾಶವಾಗಿವೆ 2001 ರ ಭೂಕಂಪದಿಂದ 80 ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಹಾನಿಗೊಳಗಾದವು ಆದ್ದರಿಂದ ಇದು ಭೂಕಂಪದ ಮೊದಲು ಅಸ್ತಿತ್ವದಲ್ಲಿದ್ದು ಅದು ವಿನ್ಯಾಸವಾಗಿತ್ತು ಮತ್ತು ಇದು ಹೊಸದಾಗಿ ನೆಲೆಗೊಂಡಿರುವ ಗ್ರಾಮ ವಿನ್ಯಾಸವಾಗಿದೆ ಈ ಹಳದಿ ಬಣ್ಣಗಳನ್ನು ಕೈಬಿಟ್ಟ ಸ್ಥಳಗಳು ಮತ್ತು ಈ ಪ್ರದೇಶದಲ್ಲಿ ಯಾವುದೇ ಭೂ ಹಕ್ಕುಗಳನ್ನು ಹೊಂದಿರದ ಕೆಲವರು ಭೂ ಹಕ್ಕುಗಳಿಲ್ಲ ಅವರಿಗೆ ಯಾವುದೇ ಫಾರ್ಮಲ್ ಭೂ ಹಕ್ಕುಗಳಿಲ್ಲ ಮತ್ತು ಅವರು ಅದನ್ನು ಸ್ಥಳಾಂತರಿಸದ ಅನೇಕ ಜನರನ್ನು ನೀವು ಇಲ್ಲಿ ನೋಡಬಹುದು ಅವರು ತಮ್ಮ ಅಭಿವೃದ್ಧಿ ತಮ್ಮದೇ ಆದ ಮನೆಯನ್ನು ತಮ್ಮದೇ ಆದ ರೀತಿಯಲ್ಲಿ ನಿರ್ಮಿಸಿ ಕೆಲವು ಜನರು ಒಂದು ಸಣ್ಣ ಗುಂಪಿನ ಜನರು ಅವರು ಅದನ್ನು ಸ್ಥಳಾಂತರಿಸಲಿಲ್ಲ ಡಾರ್ಕ್ ಮರೂನ್ನಲ್ಲಿರುವ ಕೇವಲ ಒಂದು ಸಣ್ಣ ಗುಂಪು ಮಾತ್ರ ಅವರನ್ನು ಸ್ಥಳಾಂತರಿಸಲಾಯಿತು ಇದು ಹೊಸದರಲ್ಲಿ ವಾಸಿಸುವವರ ಸಂಖ್ಯೆ ಈ ಹೊಸ ನಿರ್ಮಿತ ಮನೆ ಖಾಲಿಯಾಗಿರುವುದನ್ನು ನೀವು ನೋಡಬಹುದು ಆ ಸಮಯದ ಪ್ರಕಾರ ವಾಸಿಸುವ ಘಟಕಗಳ ಬೆಲೆ 1 ಲಕ್ಷ 20000 ಭಾರತೀಯ ರೂಪಾಯಿಗಳು ಆದ್ದರಿಂದ ಹೆಚ್ಚಿನ ಮನೆಗಳು ಖಾಲಿಯಾಗಿವೆ ಹಳದಿ ಭಾಗದಲ್ಲಿ ಮಾತ್ರ ವಾಸಿಸುತ್ತಾರೆ ಮತ್ತು ಅನೇಕ ಜನರು ಇದನ್ನು ಹೊಸದಾಗಿ ನಿರ್ಮಿಸಿದ ಮನೆಗೆ ಸ್ಥಳಾಂತರಿಸಲಿಲ್ಲ ಎಂದು ನೀವು ಇಲ್ಲಿ ನೋಡಬಹುದು ಏಕೆಂದರೆ ಇದು ಸಂಪೂರ್ಣವಾಗಿ ವಿಭಿನ್ನ ವಿನ್ಯಾಸವಾಗಿದೆ ಮತ್ತು ಜನರು ಅದನ್ನು ಸ್ವೀಕರಿಸಲಿಲ್ಲ ಅವರು ಆರೋಗ್ಯ ಕೇಂದ್ರವನ್ನು ಹೊಂದಿದ್ದಾರೆ ಆದರೆ ಜನರು ಅದನ್ನು ಬಳಸುತ್ತಿಲ್ಲ ಆಯುರ್ವೇದ ಆರೋಗ್ಯ ಕೇಂದ್ರವನ್ನು ಸಹ ಜನರು ಬಳಸುವುದಿಲ್ಲ ಶಾಲೆಗಳು ಮುಖ್ಯವಾಗಿ ಇವೆ ಪ್ರಾಥಮಿಕ ಶಾಲೆ ಇದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಜನರು ಅದನ್ನು ಬಳಸುತ್ತಿದ್ದಾರೆ ಜನರು ತಮ್ಮ ಮಕ್ಕಳನ್ನು ಅಲ್ಲಿಗೆ ಕಳುಹಿಸುತ್ತಿದ್ದಾರೆ ಪಂಚಾಯತ್ ಕಚೇರಿಯನ್ನು ಪುನರ್ನಿರ್ಮಿಸಲಾಗಿದೆ ವಿದ್ಯುತ್ ಸಂಪರ್ಕ ಸ್ಥಾಪಿಸಲಾಗಿದೆ ದೂರಸಂಪರ್ಕ ವ್ಯವಸ್ಥೆಯನ್ನು ಸ್ಥಾಪಿಸಲಾಗಿದೆ ನಿರ್ಮಾಣಗಳು ಶ್ರೀಮಂತರು ಅವರು ಉತ್ತಮವಾಗಿ ಸ್ಥಳಾಂತರಗೊಳ್ಳಲಿಲ್ಲ ಮತ್ತು ಅವರು ಹಾನಿಗೊಳಗಾದ ಬದಿಯಲ್ಲಿ ತಮ್ಮ ಸ್ವಂತ ಮನೆಯನ್ನು ನಿರ್ಮಿಸುತ್ತಾರೆ ಭೂ ಅಧಿಕಾರಾವಧಿಯನ್ನು ಹೊಂದಿರದ ಕೆಲವರು ತಾತ್ಕಾಲಿಕ ಮನೆಗಳನ್ನು ನಿರ್ಮಿಸಿದರು ಅಥವಾ ತಾತ್ಕಾಲಿಕ ಮನೆಗಳನ್ನು ಪಡೆದರು ಮತ್ತು ಅಲ್ಲಿಯೇ ಉಳಿದಿದ್ದಾರೆ ಅವರನ್ನು ಪುನರ್ನಿರ್ಮಾಣ ಯೋಜನೆಗಳಿಗೆ ಸೇರಿಸಲಾಗಿಲ್ಲ ಮತ್ತು ಹೊಸದಾಗಿ ನಿರ್ಮಿಸಲಾದ ಯೋಜನೆಗಳು ಖಾಲಿಯಾಗಿ ಉಳಿದಿವೆ ಏಕೆಂದರೆ ಈ ಜನರು ಒಟ್ಟಿಗೆ ವಾಸಿಸಲು ಆದ್ಯತೆ ನೀಡಿದರು ಈ ಹೊಸ ಕಬ್ಬಿಣ ಗ್ರಿಡ್ ವಿನ್ಯಾಸವನ್ನು ಅವರು ಇಷ್ಟಪಡಲಿಲ್ಲ ಇದನ್ನು ಹಿಂದೂಸ್ತಾನ್ ಬೆನೆವೊಲೆಂಟನವರು ಮಾಡಿದ್ದಾರೆ ಯಾವುದೇ ತರಬೇತಿ ಕಾರ್ಯಕ್ರಮ ಇರಲಿಲ್ಲ NGOಗೆ ಹಣಕಾಸಿನ ನೆರವು ಹಂಚಿಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವುದನ್ನು ನೇರವಾಗಿ ನೀಡಲಾಗಿದೆ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಗ್ರಾಮಗಳು ಭಾಗಿಯಾಗಿಲ್ಲ ಸರ್ಕಾರ ಹೊಸ ಸೈಟ್ಗಾಗಿ ಭೂಮಿಯನ್ನು ಒದಗಿಸಿದೆ ಗ್ರಾಮಸ್ಥರು ಅದರ ಯಾವುದೇ ಭಾಗವನ್ನು ಹಂಚಿಕೊಂಡಿಲ್ಲ ಗ್ರಾಮಸ್ಥರಿಗೆ ಆರ್ಥಿಕವಾಗಿ ಯಾವುದೇ ಕೊಡುಗೆ ಇಲ್ಲ ಪುನರ್ನಿರ್ಮಾಣಕ್ಕಾಗಿ ಅವರು ಯಾವುದೇ ಕಾರ್ಮಿಕರನ್ನು ನೀಡಲಿಲ್ಲ ಕಟ್ಟಡ ಸಾಮಗ್ರಿಗಳು ಈ ಪುನರ್ನಿರ್ಮಾಣಗಳಿಗೆ ಸಂಬಂಧಿಸಿದ ಎಲ್ಲಾ ಕಟ್ಟಡ ಸಾಮಗ್ರಿಗಳು ಸ್ಥಳೀಯವಾಗಿ ಲಭ್ಯವಿರುವ ಕಟ್ಟಡ ಸಾಮಗ್ರಿಗಳಾಗಿವೆ ಗುತ್ತಿಗೆದಾರನು ಕಟ್ಟಡ ಸಾಮಗ್ರಿಗಳನ್ನು ಹೊರಗಿನಿಂದ ಖರೀದಿಸಿದನು ಸಂಪೂರ್ಣವಾಗಿ ಜನರ ಯಾವುದೇ ಒಳಗೊಳ್ಳುವಿಕೆ ಇಲ್ಲದೆ NGO ವಿನ್ಯಾಸಗೊಳಿಸಿದರು ಮತ್ತು ಈ ಯೋಜನೆಯನ್ನು ಮುಗಿಸಲು 1 ವರ್ಷ 2 ತಿಂಗಳುಗಳನ್ನು ತೆಗೆದುಕೊಂಡಿತು ಮಹಿಳೆಯರ ಭಾಗವಹಿಸುವಿಕೆ ಇರಲಿಲ್ಲ ಮತ್ತು ವೆಚ್ಚ 40 ಚದರ ಮೀಟರ್ ವಾಸದ ಘಟಕದಲ್ಲಿ ರೂ 1 ಲಕ್ಷ ಮತ್ತು 30 ಚದರ ಮೀಟರ್ ಮನೆಗಳ ಸಂದರ್ಭದಲ್ಲಿ 80000 ರೂ ಮತ್ತು ಸಂಸ್ಥೆಗಳು NGO ಮತ್ತು ಸರ್ಪಂಚ್ ಪುನರ್ನಿರ್ಮಾಣ ಕಾರ್ಯಗಳ ಮೇಲೆ ನಿಗಾ ಇಟ್ಟರೂ ಹೆಚ್ಚಿನ ನಿರ್ಧಾರವನ್ನು NGO ತೆಗೆದುಕೊಂಡಿದೆ ಆದ್ದರಿಂದ NGO ವಿನ್ಯಾಸಗೊಳಿಸಿದ ಸ್ಥಳೀಯ ಸಂಪನ್ಮೂಲಗಳ ಯಾವುದೇ ಬಳಕೆಗಳಿಲ್ಲ ತರಬೇತಿ ಕಾರ್ಯಕ್ರಮಗಳಿಲ್ಲ NGO ಪ್ರತಿಯೊಂದು ಅಂಶವನ್ನು ನಿರ್ಧರಿಸುತ್ತದೆ ಎಂದು ನಾವು ಇಲ್ಲಿ ನೋಡುತ್ತೇವೆ ಅತ್ಯಂತ ದುರ್ಬಲ ಸಾಂಸ್ಥಿಕ ಸೆಟಪ್ ಮತ್ತು ಮಾಲೀಕತ್ವದ ಹಕ್ಕಿನ ಅನುಪಸ್ಥಿತಿ ಜನರು ಇದನ್ನು ನಿರಾಕರಿಸುತ್ತಾರೆ ಮತ್ತು ಮೇಲ್ವಿಚಾರಣೆಯ ಅನುಪಸ್ಥಿತಿಯೂ ಸಹ ಇದರ ಫಲವಾಗಿ ಈ ಯೋಜನೆಯು ತುಂಬಾ ಹೆಚ್ಚಿನ ವೆಚ್ಚವನ್ನು ಹೊಂದಿತ್ತು ಮತ್ತು ಸ್ವಲ್ಪ ಸಮಯ ತೆಗೆದುಕೊಂಡಿತು ಆದರೆ ಇದು ಸಾಮಾಜಿಕವಾಗಿ ಅಂಗೀಕರಿಸಲ್ಪಟ್ಟಿಲ್ಲ ಇದನ್ನು ಗ್ರಾಮಗಳು ತಿರಸ್ಕರಿಸಿದವು ಮತ್ತು ಜನರ ಜಾಗೃತಿ ಹೆಚ್ಚಿಸಲು ಈ ಯೋಜನೆಯು ಸಹಾಯ ಮಾಡಲಿಲ್ಲ ಮತ್ತು ಮನೆಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಆದ್ದರಿಂದ ವಾಸ್ತವವಾಗಿ ಅದು ಅವರ ದುರ್ಬಲತೆ ಸಮುದಾಯಗಳು ಮತ್ತು NGO ಗಳ ನಡುವಿನ ಅಪನಂಬಿಕೆ ಮತ್ತು ಶಿಕ್ಷಣದ ಕೊರತೆಯನ್ನು ಹೆಚ್ಚಿಸುತ್ತಿದೆ ಆದ್ದರಿಂದ ಇದು ಗುತ್ತಿಗೆ ಚಾಲಿತ ವಿಧಾನದ ಸಂದರ್ಭದಲ್ಲಿ ಹೊಂದಿತ್ತು ಸಮುದಾಯ NGO ಪಾಲುದಾರಿಕೆ ವಿಧಾನದಲ್ಲಿ ನಮ್ಮಲ್ಲಿ ಲುಡಿಯಾ ಗ್ರಾಮವಿದೆ ಭುಜ್ನಿಂದ ಉತ್ತರಕ್ಕೆ 100 ಕಿಲೋಮೀಟರ್ ಇದೆ ಪ್ರದೇಶವು ಸುಮಾರು 5 ಚದರ ಕಿಲೋಮೀಟರ್ ಇದೆ ಒಟ್ಟು ಜನಸಂಖ್ಯೆ 1800 ಮುಖ್ಯವಾಗಿ ಹರಿಜನ್ಸ್ ಮತ್ತು ಮುಸ್ಲಿಮರ ಜನಸಂಖ್ಯೆಯು ಪ್ರತಿಶತ 35 ಸಾಕ್ಷರತಾ ಪ್ರಮಾಣವನ್ನು ಒಳಗೊಂಡಿರುತ್ತದೆ ಅಲ್ಲಿನ ಉದ್ಯೋಗ ಪಶುಸಂಗೋಪನೆ ಮರದ ಕೆತ್ತನೆ ಮತ್ತು ಕೃಷಿಯಾಗಿದ್ದವು ಹೆಚ್ಚಿನ ಜನರು ಜಾನುವಾರು ಸಾಕಣೆ ಮತ್ತು ಮರದ ಕೆತ್ತನೆಗಳಲ್ಲಿ ಭಾಗಿಯಾಗಿರುವುದನ್ನು ನೀವು ನೋಡಬಹುದು ಆದ್ದರಿಂದ ಅವರಲ್ಲಿ 50 ಜಾನುವಾರು ಸಾಕಣೆ ಮತ್ತು ಪಶುಸಂಗೋಪನೆಯಲ್ಲಿದ್ದಾರೆ ಮತ್ತು ಕೆಲವರು ಅಂದರೆ 20 ಜನಸಂಖ್ಯೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತು ಸಮುದಾಯದ ವಿತರಣೆಯಲ್ಲಿಯೂ ಸಹ ಹರಿಜನ್ಸ್ ಇದ್ದಾರೆ ಮತ್ತು ಇಲ್ಲಿ ಮುಸ್ಲಿಮರ ಜನಸಂಖ್ಯೆ ಈ ಎರಡು ಸಮುದಾಯಗಳಿವೆ ಮತ್ತು ಮೂಲತಃ ಬಡ ಸಮುದಾಯವಿದೆ ಮೂಲತಃ ಭಾರತೀಯ ರೂಪಾಯಿ 2500 ರಿಂದ 5000 ಇದು ಇಡೀ ಪೈ ಅನ್ನು ಸುಮಾರು 90 ಹಂಚಿಕೊಂಡಿದೆ ಆದ್ದರಿಂದ ವಿದ್ಯುತ್ ಸರಬರಾಜು ಶೈಕ್ಷಣಿಕ ಸೌಲಭ್ಯಗಳು ಒಂದು ಪ್ರಾಥಮಿಕ ಶಾಲೆ ಈ ಭೂಕಂಪದಿಂದ ಧ್ವಂಸಗೊಂಡಿತು ಲುಡಿಯಾ ಹಳ್ಳಿಯಲ್ಲಿನ ಮನೆಗಳ ಹಾನಿಯ ವಿವರಗಳು ಇಲ್ಲಿವೆ ಸಂಪೂರ್ಣವಾಗಿ 5 ಭುಂಗಾಗಳನ್ನು ನಾಶಪಡಿಸಿತು ಆದರೆ ಕಚ್ಚಾ ಪಕ್ಕಾ ಮನೆ ಹೆಚ್ಚಿತ್ತು ಭುಂಗಾಗಳಿಗೆ ಸ್ವಲ್ಪ ಹಾನಿ ಅಥವಾ ರಿಪೇರಿ ಮಾಡಬಹುದಾದ ಹಾನಿ ಅಥವಾ ಸರಿಪಡಿಸಲಾಗದ ಹಾನಿಯಾಗಿದ್ದವು ಆದರೆ ಇದು ಹೆಚ್ಚಾಗಿ ಕಚ್ಚಾ ಪಕ್ಕಾ ಮನೆಗಳಲ್ಲಿ ಹೆಚ್ಚು ಪರಿಣಾಮ ಬೀರುತ್ತದೆ ನಾವು ನೋಡೋಣ ಆದರೆ ಅದು ಕೇವಲ 5 ರಿಂದ 7 ಮಾತ್ರ ಸರಿ ಪುನರ್ನಿರ್ಮಾಣಗಳು ಒಟ್ಟು 235 ಮನೆಗಳನ್ನು ಪುನರ್ನಿರ್ಮಿಸಲಾಯಿತು ಮತ್ತು ಪ್ರತಿ ಕುಟುಂಬಕ್ಕೆ 2 ಸಾಂಪ್ರದಾಯಿಕ ಭುಂಗಾಗಳನ್ನು ಒದಗಿಸಲಾಗಿದೆ ಇದು ಭೂಕಂಪಕ್ಕೆ ಸ್ಥಿತಿಸ್ಥಾಪಕತ್ವ ಮತ್ತು ಚಂಡಮಾರುತಕ್ಕೆ ಚೇತರಿಸಿಕೊಳ್ಳುವಂತಹ ಭೂಂಗಾಸ್ ಶೈಲಿಯು ಭೂಕಂಪದಿಂದ ಕಡಿಮೆ ಪರಿಣಾಮಕ್ಕೊಳಗಾಗುತ್ತದೆ ಎಂದು ನಾವು ಕಂಡುಕೊಂಡಿದ್ದೇವೆ ಈ ಶೈಲಿಯು NGO ಗಳ ಸಹಾಯದಿಂದ ಜನರು ಈ ಭುಂಗಾಗಳನ್ನು ಮತ್ತು ಚೌಕಿ ಜೊತೆಗೆ ಪ್ರತ್ಯೇಕ ಶೌಚಾಲಯ ಮತ್ತು ಸ್ನಾನಗೃಹದ ಸೌಲಭ್ಯಗಳನ್ನು ಪುನರ್ನಿರ್ಮಿಸಿದರು ಆದ್ದರಿಂದ ಪ್ರತಿ ಮನೆಗೆ ಅವರು 2 ಭುಂಗಾಗಳು 1 ಚೌಕಿ ಮತ್ತು ಒಂದು ಶೌಚಾಲಯವನ್ನು ಪಡೆದರು ಮತ್ತು ಹಳ್ಳಿಯ ಮೂಲಕ 170 ಮೀಟರ್ ಸಂಪರ್ಕಗಳನ್ನು ವಿದ್ಯುತ್ಗೆ ನೀಡಲಾಯಿತು ನೀರನ್ನು ಈಗ ಮುಮ್ವಾರಾ ಗುಂಪು ನೀರು ಸರಬರಾಜು ಯೋಜನೆಯಿಂದ ಸರಬರಾಜು ಮಾಡಲಾಗಿದೆ ಗ್ರಾಮಸ್ಥರು ನಿಯಮಿತವಾಗಿ ನೀರು ಸರಬರಾಜು ಪಡೆಯುತ್ತಾರೆ ದೂರಸಂಪರ್ಕವನ್ನು 11 ಮನೆಗಳಿಗೆ ನೀಡಲಾಯಿತು ಮತ್ತು ಇತರ ಶೈಕ್ಷಣಿಕ 2 ಪ್ರಾಥಮಿಕ ಶಾಲೆಗಳು ಮತ್ತು ಅಂಗನವಾಡಿಗಳನ್ನು ಪುನರ್ನಿರ್ಮಿಸಲಾಯಿತು ಲುಡಿಯಾದಲ್ಲಿ ಎಲ್ಲಾ ಶಾಲೆಗಳನ್ನು ಪುನರ್ನಿರ್ಮಿಸಲಾಯಿತು ನೆರೆಹೊರೆಯ ಸಮೂಹಗಳು ಆದ್ದರಿಂದ ಅವರು ಜನರಿಗೆ ಪರಸ್ಪರ ಸಂವಹನ ನಡೆಸಬೇಕು lಎಂದು ಅವರು ನಿರ್ಧರಿಸಿದರು ಆದ್ದರಿಂದ ಅವರು ತಮ್ಮ ರಕ್ತಸಂಬಂಧಿ ರಚನೆ ಅಥವಾ ಅವರ ಕುಲದ ರಚನೆಯನ್ನು ವಿಸ್ತರಿಸುತ್ತಿರುವ ಅತ್ಯಂತ ಹತ್ತಿರದ ನೆರೆಹೊರೆಯನ್ನು ಮಾಡಿದರು ಮತ್ತು ಅದರ ಪ್ರಕಾರ ಅವರಿಗೆ ಗುಂಪನ್ನು ಸಮೂಹವಾಗಿ ವಿಂಗಡಿಸಲಾಗಿದೆ ಮತ್ತು ಹೊಸ ಗ್ರಾಮ ವಿನ್ಯಾಸವನ್ನು ಉತ್ತಮವಾಗಿ ಯೋಜಿಸಲಾಗಿದೆ ಮತ್ತು ಗ್ರಾಮಸ್ಥರು ಸಹ ಒಪ್ಪಿಕೊಂಡಿದ್ದಾರೆ ಗ್ರಾಮಸ್ಥರು ತಮ್ಮದೇ ಆದ ಮನೆಗಳನ್ನು ವಿನ್ಯಾಸಗೊಳಿಸಿದ್ದಾರೆ ಆದ್ದರಿಂದ ವಾಸಿಸುವ ಘಟಕಗಳನ್ನು ಚೆನ್ನಾಗಿ ನಿರ್ವಹಿಸಲಾಗಿದೆ ವೆಚ್ಚವು ಗಮನಾರ್ಹವಾಗಿ ಕಡಿಮೆಯಾಗಿದೆ ಅದು ಆ ಸಮಯದಲ್ಲಿ ಕೇವಲ 56000 ಭಾರತೀಯ ರೂಪಾಯಿಗಳು ಮತ್ತು 40 ವಾಸಿಸುವ ಘಟಕಗಳನ್ನು ವಿದ್ಯುದ್ದೀಕರಿಸಲಾಗಿದೆ ಮತ್ತು ದೂರವಾಣಿ ಸೌಲಭ್ಯವನ್ನು ಒದಗಿಸಲಾಗಿದೆ ಮತ್ತು ಜನರು ಪುನರ್ನಿರ್ಮಾಣ ಮತ್ತು ಪುನರ್ವಸತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು ಇಲ್ಲಿ ಪ್ರತಿ ಚಿತ್ರಕ್ಕೆ ಒಂದು ಫೈಲ್ ಇದೆ ಆದ್ದರಿಂದನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ತೊಡಗಿರುವ ಜನರು ಅವರು ತಮ್ಮ ಸ್ವಂತ ಮನೆಗಳನ್ನು ವಿನ್ಯಾಸಗೊಳಿಸುತ್ತಾರೆ ಈ ಮನೆಗಳನ್ನು ನಿರ್ಮಿಸಲು ಅವರು 2000 ರೂಪಾಯಿಗಳನ್ನು ಒದಗಿಸಿದರು ಮುಸ್ಲಿಮರು ಹರಿಜನ್ಸ್ಗೆ ಭೂಮಿಯನ್ನು ಒದಗಿಸಿದರು ಮತ್ತು ಪ್ರತಿಯಾಗಿ ಹರಿಜನ್ಸ್ ತಮ್ಮದೇ ಆದ ಶ್ರಮವನ್ನು ನೀಡಿದರು ಅಲ್ಲದೆ ಪ್ರತಿ ಮನೆಯಿಂದ ಪ್ರತಿಯೊಬ್ಬ ಸದಸ್ಯರು ಕಾರ್ಮಿಕ ಕಟ್ಟಡ ಸಾಮಗ್ರಿಗಳನ್ನು ಒದಗಿಸಬೇಕು ಅವರು ಸ್ಥಳೀಯ ಕಟ್ಟಡ ಸಾಮಗ್ರಿಗಳಾದ ಒಣಗಿದ ಇಟ್ಟಿಗೆಗಳು ಖಿಪ್ ಸ್ಟ್ರಾಗಳನ್ನು ಬಳಸಿದರು ಬಾಬೂಲ್ ಮರದ ಕೊಂಬೆಗಳನ್ನು ಬಳಸಲಾಗುತ್ತಿತ್ತು ಮಹಿಳೆಯರು ಸಹ ಭಾಗವಹಿಸಿದ್ದರು ಈ ಯೋಜನೆಗಳಲ್ಲಿ ವಿಶೇಷವಾಗಿ ತೃಪ್ತಿ ಹೊಂದಿದ ಜನರು ವಿಶೇಷವಾಗಿ ಆಶ್ರಯ ಉತ್ತಮ ನೀರು ಸರಬರಾಜು ಮತ್ತು ಒಂದು ಭೂಂಗಾಸ್ ವೆಚ್ಚ ಸುಮಾರು 22000 ಮತ್ತು ಪ್ರತಿ ವಾಸದ ಘಟಕದ ಪ್ರತಿ ವೆಚ್ಚ 55000 ಆಗಿತ್ತು ಇಡೀ ಯೋಜನೆ 7 ತಿಂಗಳೊಳಗೆ ಪೂರ್ಣಗೊಂಡಿತು ಆದ್ದರಿಂದ ಅವರು ಸ್ಥಳೀಯ ಕೌಶಲ್ಯ ಕಾರ್ಮಿಕ ಭೂಮಿ ಕಟ್ಟಡ ಸಾಮಗ್ರಿಗಳು ಮತ್ತು ಗ್ರಾಮಸ್ಥರು ವಿನ್ಯಾಸಗೊಳಿಸಿದ ವಿನ್ಯಾಸ ಬಳಸುತ್ತಾರೆ ಅವರು ಹೊಂದಿದ್ದ ಉತ್ತಮ ಗ್ರಾಮ ಮಟ್ಟದ ಸಂಘಟನೆ ಅವರು ತರಬೇತಿ ಕಾರ್ಯಕ್ರಮ ಮೇಲ್ವಿಚಾರಣೆ ನಡೆಸಿದರು ಮತ್ತು ಆದ್ದರಿಂದ ಅವರು ಕಡಿಮೆ ವೆಚ್ಚದ ಸಾಮಾಜಿಕವಾಗಿ ಸ್ವೀಕಾರಾರ್ಹ ಮತ್ತು ಭೂಕಂಪ ನಿರೋಧಕ ಕಟ್ಟಡವನ್ನು ಹೊಂದಿದ್ದಾರೆ ಇನ್ನೊಂದು ಭುಜ್ನಿಂದ 85 ಕಿಲೋಮೀಟರ್ ದೂರದಲ್ಲಿರುವ ಬಿಟ್ಟಾ ಗ್ರಾಮದಲ್ಲಿ ಮಾಲೀಕರು ನಡೆಸುವ ವಿಧಾನ ಒಟ್ಟು ಜನಸಂಖ್ಯೆಯು ಸುಮಾರು 1000 ರಷ್ಟಿದೆ ಮತ್ತು ಇಲ್ಲಿ ಅದು ಅಸ್ತಿತ್ವದಲ್ಲಿರುವ ವಿನ್ಯಾಸ ನೀವು ನೋಡಬಹುದು ಅವರು ಕೆಲವು ವಾಣಿಜ್ಯ ನಿಲ್ದಾಣಗಳು ಕಟ್ಟಡ ಭೂ ಬಳಕೆ ಮತ್ತು ಹೆಚ್ಚಿನ ವಸತಿ ಹಳದಿ ಬಣ್ಣ ಪ್ರತಿನಿಧಿಸುತ್ತದೆ ಇದು ಈ 3 ಹಳ್ಳಿಗಳಲ್ಲಿ ದೊಡ್ಡ ಹಳ್ಳಿಯಾಗಿತ್ತು ಇದು ಹಳ್ಳಿಯ ಬಸ್ ನಿಲ್ದಾಣವಾಗಿತ್ತು ಮತ್ತು ಇಲ್ಲಿ ಸಾಕಷ್ಟು ಬನ್ಶಾಲಿ ಬೈಶ್ನಾಬ್ ಗಡ್ಬಿ ಆದ್ದರಿಂದ ಇಲ್ಲಿ ನೀವು ಸಾಕಷ್ಟು ಸಮುದಾಯಗಳ ವಿತರಣೆಯನ್ನು ನೋಡಬಹುದು ಈಗ ಹಳ್ಳಿಗಳ ಉದ್ಯೋಗಿಕ ವಿತರಣೆ ಅವರು ಹೆಚ್ಚಾಗಿ ಕೃಷಿಕ ಮತ್ತು ಕೃಷಿ ಕಾರ್ಮಿಕರಾಗಿ ತೊಡಗಿಸಿಕೊಂಡಿದ್ದಾರೆ ಕೆಲವರು ಸ್ವಯಂ ಉದ್ಯೋಗಿಗಳಾಗಿದ್ದಾರೆ ಕೂಲಿ ಕಾರ್ಮಿಕರೂ ಇದ್ದಾರೆ ಮತ್ತು ವ್ಯಾಪಾರಿಗಳು 12 ವ್ಯಾಪಾರಿಗಳು ಕೆಲವರು 26 14 ನಂತೆ ಶ್ರೀಮಂತರಾಗಿದ್ದಾರೆ ಅವರಿಗೆ 10000 ರೂಪಾಯಿಗಳಿಗಿಂತ ಹೆಚ್ಚಿನ ಆದಾಯವಿದೆ ಮತ್ತು ಕೆಲವರು ಬಡವರಾಗಿದ್ದಾರೆ ಸುಮಾರು 33 ಇದು ಪಕ್ಕಾ ಮನೆ ಅಥವಾ ಕಾಂಕ್ರೀಟ್ ಮನೆ ಮುರಿದುಹೋಗಿದೆ ಎಂದು ತೋರಿಸುತ್ತದೆ ಆದರೆ ಭೂಗಾಗಳು ಭೂಕಂಪದ ಯಾವುದೇ ಪರಿಣಾಮವಿಲ್ಲದೆ ಅಲ್ಲಿಯೇ ಉಳಿದಿವೆ ಇಲ್ಲಿ ನೀವು ಮನೆಗಳ ಹಾನಿಯ ಮಟ್ಟವನ್ನು ಭಾಗಶಃ ಹೇಗೆ ವಿಭಿನ್ನ ವರ್ಗವಾಗಿ ಪರಿಣಾಮ ಬೀರಿದೆ ಎಂಬುದನ್ನು ನೋಡಬಹುದು ಮತ್ತು ಶೈಕ್ಷಣಿಕ ಸೌಲಭ್ಯಗಳನ್ನು ಮಾಡಲಾಯಿತು ಆರೋಗ್ಯ ಸೌಲಭ್ಯಗಳನ್ನು ಮಾಡಲಾಯಿತು ಆದ್ದರಿಂದ ಜನರು ಸರ್ಕಾರದಿಂದ ಹಣವನ್ನು ಪಡೆಯುತ್ತಾರೆ ಮತ್ತು ಅವರು ತಮ್ಮ ಸ್ವಂತ ಮನೆಯನ್ನು ಪುನರ್ನಿರ್ಮಿಸಿದರು ಅವರು ಅದರಲ್ಲಿ ಹಣವನ್ನು ಕೂಡ ಸೇರಿಸಿದರು ಭೂಕಂಪದ ನಂತರ ನಿರ್ಮಿಸಲಾದ ಠಾಕರ್ ಮನೆ ಇಲ್ಲಿದೆ ಗ್ರಾಮದಲ್ಲಿ 153 ಮೀಟರ್ ಸಂಪರ್ಕವಿತ್ತು ಪ್ರಸ್ತುತ ನೀರು ಸರಬರಾಜು ಮಾಡುವ ಮೂರು ಟ್ಯಾಂಕರ್ಗಳು ಅವರು ಪುನರ್ನಿರ್ಮಿಸಿದರು ಸರ್ಕಾರ ಶಾಲೆಯನ್ನು ಪುನರ್ನಿರ್ಮಿಸಿತು ಪಂಚಾಯತ್ ಕಚೇರಿಯನ್ನು ಸಹ ಪುನರ್ನಿರ್ಮಿಸಲಾಯಿತು ಧಾರ್ಮಿಕ ಕಟ್ಟಡಗಳನ್ನು ಪುನರ್ನಿರ್ಮಿಸಲಾಯಿತು ಜನರು ತಮ್ಮ ಸ್ವಂತ ಮನೆಯನ್ನು ನಿರ್ಮಿಸುತ್ತಾರೆ ಆದರೆ ಯಾವುದೇ ತರಬೇತಿ ಕಾರ್ಯಕ್ರಮವಿರಲಿಲ್ಲ ಜನರು ನಿಜವಾಗಿಯೂ ಸರ್ಕಾರದಿಂದ ಹಣವನ್ನು ಎರವಲು ಪಡೆದರು ಉಳಿದ ಹಣವನ್ನು ಎರವಲು ಪಡೆದಿಲ್ಲ ಆದರೆ ಅವರು ಸರ್ಕಾರದಿಂದ ಸಹಾಯ ಪಡೆದರು ಮತ್ತು ಅವರು ಒದಗಿಸಿದ ಉಳಿದ ಹಣವನ್ನು ಪಡೆದರು ಮತ್ತು ಹಣದ ಮೂಲವು 28 ಸ್ವಂತ ಹಣ ಅವರು ಸಾಂಪ್ರದಾಯಿಕ ಸಂಸ್ಥೆಯಿಂದಲೂ ಸಾಲವನ್ನು ಪಡೆಯುತ್ತಾರೆ ಮಹಾಜನ್Mahajans ಸಮುದಾಯ ಅಥವಾ ಸ್ವಂತ ಸ್ಥಳೀಯ ರಾಜರು ಸಂಬಂಧಿಕರು ಹಣವನ್ನು ಒದಗಿಸುತ್ತಾರೆ ಆದ್ದರಿಂದ ಇವುಗಳು ವ್ಯತ್ಯಾಸದಿಂದ ಕೆಲವು ಹಣಕಾಸಿನ ಕೊಡುಗೆಗಳಾಗಿವೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯ ಜನರು ಡಾರ್ಕ್ಗೆ ಕೊಡುಗೆ ನೀಡಿದ್ದಾರೆ ಹೆಚ್ಚಿನ ಸಂಖ್ಯೆಯ ಜನರು ತಮ್ಮ ಸ್ವಂತ ಮನೆಗಾಗಿ 50000 ಅಥವಾ 30000 ಸಾವಿರಕ್ಕಿಂತ ಹೆಚ್ಚಿನ ಹಣವನ್ನು ಖರ್ಚು ಮಾಡುವುದನ್ನು ನೀವು ನೋಡಬಹುದು ತಮ್ಮದೇ ಆದ ಶ್ರಮದ ಕೊಡುಗೆ ಇಲ್ಲಿದೆ ಹೆಚ್ಚಿನ ಜನರು ತಮ್ಮ ಸ್ವಂತ ಶ್ರಮವನ್ನು ಒದಗಿಸಲಿಲ್ಲ ಆದರೆ ಅವರು ಕಾರ್ಮಿಕರನ್ನು ನೇಮಿಸಿಕೊಂಡರು ಇವರೆಲ್ಲರೂ ಬಾಡಿಗೆ ಕಾರ್ಮಿಕರಾಗಿದ್ದಾರೆ ಎಂದು ನೀವು ನೋಡಬಹುದು ಮತ್ತು ಕೆಲವು ಜನರು ವಿಶೇಷವಾಗಿ ಹರಿಜನ್ಸ್ ಮತ್ತು ಕೆಲವು ಕೆಳಜಾತಿಯ ಗುಂಪುಗಳು ಅವರು ತಮ್ಮ ಸ್ವಂತ ನಿರ್ಮಾಣಗಳಿಗಾಗಿ ಶ್ರಮವನ್ನು ನೀಡಿದರು ಇಲ್ಲಿ ಅವರು ತಮ್ಮ ಸ್ವಂತ ಮನೆಯನ್ನು ನಿರ್ಮಿಸಿದಾಗಿನಿಂದ ಅವರು ತೃಪ್ತರಾಗಿದ್ದರು ಮತ್ತು ಅವರು ನಿರ್ಮಿಸಿದ್ದಾರೆ ಮತ್ತು ಅದನ್ನು ಉತ್ತಮವಾಗಿ ನಿರ್ವಹಿಸಲಾಗಿದೆ ಮತ್ತು ಹೆಚ್ಚಿನ ಮನೆಗಳು 4 ತಿಂಗಳಿಂದ 6 ತಿಂಗಳವರೆಗೆ 50 ಪುನರ್ನಿರ್ಮಾಣ ನಡೆಯಿತು ಮತ್ತು ಗೋಡೆಗೆ ಅವರು ಕಾಂಕ್ರೀಟ್ ಬ್ಲಾಕ್ಗಳನ್ನು ಇಟ್ಟಿಗೆಗಳನ್ನು ಕಲ್ಲನ್ನು ಬಳಸುತ್ತಾರೆ ಚಾವಣಿ ಹೆಚ್ಚಾಗಿ RCC ಆದರೆ ಜನರು ಸ್ಥಳೀಯ ಅಂಚುಗಳನ್ನು ಮಣ್ಣನ್ನು ನೆಲಕ್ಕೆ 35 73 ಸಿಮೆಂಟ್ ಅನ್ನು ಬಳಸುತ್ತಾರೆ ವೆಚ್ಚ ಇದು ಮಾಲೀಕರಿಂದ ಮಾಲೀಕರಿಗೆ ಬದಲಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಅದು ಕಡಿಮೆ ಒಂದು 50000 ರಿಂದ 1 ಲಕ್ಷ ಮತ್ತು ಇದು ಅನೇಕ ಸಂದರ್ಭಗಳಲ್ಲಿ 1 5 ಮತ್ತು ಅದಕ್ಕಿಂತ ಹೆಚ್ಚಿನ ವೆಚ್ಚವಾಗಿದೆ ಆಶ್ರಯ ಮತ್ತು ವಿದ್ಯುತ್ ಪ್ರಕಾರ ಜನರು ತುಂಬಾ ತೃಪ್ತರಾಗಿದ್ದರು ಆದರೆ ಸಾರ್ವಜನಿಕ ಮೂಲಸೌಕರ್ಯಗಳ ಬಗ್ಗೆ ಅವರು ಸಂತೋಷವಾಗಿರಲಿಲ್ಲ ಮತ್ತು ಕೆಲವರು ಸರ್ಕಾರದಿಂದ ಹಣವನ್ನು ಪಡೆದರು ಆದರೆ ಅದನ್ನು ಬಳಸಲಿಲ್ಲ ಇತರ ಉದ್ದೇಶಗಳಿಗಾಗಿ ಬಳಸಿದ್ದಾರೆ ಆದ್ದರಿಂದ ಅವರು ಕಡಿಮೆ ಮೇಲ್ವಿಚಾರಣೆಯನ್ನು ಹೊಂದಿದ್ದಾರೆ ಮತ್ತು ಮೇಲ್ವರ್ಗದ ಜನರು ತುಂಬಾ ಕಡಿಮೆ ಆದರೆ ಅವರು ಸರ್ಕಾರದಿಂದ ಹೆಚ್ಚಿನ ಸಹಾಯವನ್ನು ಪಡೆಯುತ್ತಾರೆ ಆದರೆ ಕೆಳಜಾತಿಯ ಜನರು ಸಂಖ್ಯಾತ್ಮಕವಾಗಿ ಬಹುಸಂಖ್ಯಾತರಾಗಿದ್ದಾರೆ ಆದರೆ ಕೆಲವು ಸಮೀಕ್ಷೆಯ ಪ್ರಕಾರ ಅವರು ಕಡಿಮೆ ಸಹಾಯವನ್ನು ಪಡೆಯುತ್ತಾರೆ ಮತ್ತು ಅಭಿಯಾನ್ ಪ್ರಕಾರ ಈ ಗ್ರಾಮದಲ್ಲಿ ಕೇವಲ 60 ಮನೆಗಳು ಭೂಕಂಪ ನಿರೋಧಕವಾಗಿದೆ ಆದ್ದರಿಂದ ಸ್ಥಳೀಯ ಸಂಪನ್ಮೂಲಗಳ ಬಳಕೆಯಿಲ್ಲ ದುರ್ಬಲ ಸಾಂಸ್ಥಿಕ ಸೆಟಪ್ ಅಸಮರ್ಪಕ ತರಬೇತಿ ಅಸಮರ್ಪಕ ಮೇಲ್ವಿಚಾರಣೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಮೇಲ್ಜಾತಿಯ ಪ್ರಾಬಲ್ಯ ಆದ್ದರಿಂದ ಅವುಗಳು ಹೆಚ್ಚಿನ ವೆಚ್ಚದ ದೀರ್ಘಕಾಲೀನ ದುರ್ಬಲ ರಚನೆ ಅರಿವಿನ ಕೊರತೆಯನ್ನು ಹೊಂದಿವೆ ಮತ್ತು ಆದ್ದರಿಂದ ಸ್ಥಳೀಯ ಸಂಪನ್ಮೂಲಗಳ ಬಳಕೆಯನ್ನು ಬಳಸುವವರು ಅವರಿಗೆ ಕಡಿಮೆ ವೆಚ್ಚವಿದೆ ಕಡಿಮೆ ಸಮಯ ಸಾಮಾಜಿಕವಾಗಿ ಸ್ವೀಕಾರಾರ್ಹವಾಗಿದೆ ಎಂದು ನಾವು ಕಂಡುಕೊಂಡ ಮಾದರಿಯಾಗಿದೆ ಆದ್ದರಿಂದ ಸಮುದಾಯ NGO ಪಾಲುದಾರಿಕೆ ವಿಧಾನವೇ ಇತರರಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸಿದೆ ಎಂದು ನಾವು ಹೇಳಬಹುದು ತುಂಬ ಧನ್ಯವಾದಗಳು